ಶುಭೋದಯ ಸ್ನೇಹಿತರೆ ನಾವು ಈ ಮೂರು ವಿಷಯಗಳಾದ ಏರ್ಪ್ಲೇನ್ ಪರ್ಫಾರ್ಮೆನ್ಸ್ ಸ್ಟೆಬಿಲಿಟಿ ಅಂಡ್ ಕಂಟ್ರೋಲ್ ಮತ್ತು ಇಂಟ್ರೊಡಕ್ಷನ್ ಟು ಎಕ್ಸ್ಪೆರಿಮೆಂಟ್ಸ್ ಕಲೆತಿದ್ದು ಪುನಹ ಭೇಟಿಯಾಗಿದ್ದೇವೆ ಇಂದು ನಾವು ಏರ್ಕ್ರಫ್ಟ್ ಡಿಸೈನ್ ವಿಷಯವನ್ನು ಶುರು ಮಾಡಲಿದ್ದೇವೆ ಪ್ರಾಥಮಿಕವಾಗಿ ನಮ್ಮ ಗಮನ ಏರೋಡೈನಮಿಕ್ ಆಧಾರಿತ ಕನ್ಸಿಪ್ಚುವಲ್ ಡಿಸೈನ್ ನನ್ನು ಪರಿಗಣಿಸುವ ಬಗ್ಗೆ ಇದೆ ನಾವು ಹೆಚ್ಚಾಗಿ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ವಿಮಾನ ವಿನ್ಯಾಸ ಮಾಡುವುದರ ಬಗ್ಗೆ ಮಾತನಾಡಲಿದ್ದೇವೆ ಹಾಗೆ ಸಿವಿಲ್ ವಿಮಾನ ಸಾರಿಗೆ ಬಗ್ಗೆ ಚರ್ಚಿಸಲಿದ್ದೇವೆ ಸರಿಯಾದ ನಿರ್ವಹಣ ಗುಣಗಳನ್ನು ಹೊಂದಿರುವ ವಿಮಾನ ವಿನ್ಯಾಸ ಹೇಗೆ ಮಾಡಬಹುದೆಂದು ವಿವರವಾಗಿ ಚರ್ಚಿಸಲಿದ್ದೇವೆ ಹಾಗೂ ವಿಮಾನ ರೆಕ್ಕೆ ಲೇಔಟ್ ಲಂಬ ಬಾಲ ಅಡ್ಡ ಬಾಲ ಕೂಡ ಚರ್ಚಿಸಲಿದ್ದೇವೆ ಏಕೆಂದರೆ ಸರಿಯಾದ ಪ್ರಮಾಣದ ಸ್ಟೆಬಿಲಿಟಿ ಮಾರ್ಜಿನ್ ಅದರ ಡ್ಯಾಪಿಂಗ್ ಅನುಪಾತ ಅದರ ನೈಸರ್ಗಿಕ ಆವರ್ತನ ನಮಗೆ ದೊರಕಿದೆ ಮತ್ತು ನಮಗೆ ಅದರ ಬಗ್ಗೆ ಮಾಹಿತಿ ಕೂಡ ಇದೆ ಈ ಸಮಯದಲ್ಲಿ ಮುಂಚಿತವಾಗಿ ಕಲಿತಿರುವ 3 ವಿಷಯಗಳ ಸಂಸ್ಲೇಷಣೆ ಮಾಡಬೇಕಾಗಿದೆ ಈ ಪಾಠ ಶುರು ಮಾಡುವ ಮುನ್ನ ನಮ್ಮ ದೇಶ ತಯಾರಿಸಿರುವ ವಿವಿಧ ಸಾಮರ್ಥ್ಯವುಳ್ಳ ಬಾಹ್ಯಾಕಾಶ ವಾಹನ ಉಪಗ್ರಹ ಉಡಾವಣೆ ವಾಹನಗಳ ಬಗ್ಗೆ ಗಮನದಲ್ಲಿ ಇಟ್ಟುಕೊಳ್ಳೋಣ ಇತ್ತೀಚಿನ ಮಂಗಳಯಾನ ಒಂದು ಅದ್ಭುತ ಸಾಹಸೋದ್ಯಮ ನಾವು 104 ಉಪಗ್ರಹಗಳನ್ನು ನಿರ್ದಿಷ್ಟ ಕಕ್ಷೆಗಳಲ್ಲಿ ನಿಯೋಜಿಸಿದ್ದೇವೆ ಇವೆಲ್ಲವೂ ವಿನ್ಯಾಸದ ಸಂಶ್ಲೇಷಣೆ ಬಗ್ಗೆ ವಿವರಿಸುತ್ತವೆ ಹಾಗೆ ಅದೇ ಸಮಯದಲ್ಲಿ ಕ್ಷಿಪಣಿ ವಿನ್ಯಾಸದಲ್ಲಿ ಯಶಸ್ಸು ಕಂಡಿದ್ದೇವೆ ಏರ್ ಡಿಫರೆನ್ಸ್ ಕ್ಷಿಪಣಿ ಬ್ಯಾಲೆಸ್ಟಿಕ್ ಕ್ಷಿಪಣಿ ಸೇರಿದಂತೆ ಪ್ರಚಂಡ ಯಶಸ್ಸನ್ನು ಯುದ್ಧ ವಿಮಾನ ಲೈಟ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಅದೇ LCA ಹಾಗೂ ದೇಶ ಹೆಚ್ಚಿನ ಆವೃತ್ತಿ ಮತ್ತು ಸಾಮರ್ಥ್ಯದ ದಾರಿಯಲ್ಲಿ ಮುನ್ನುಗ್ಗುತ್ತಿದೆ ಆದರೆ ನಿಮಗೆ ಈ ರೀತಿ ಅನಿಸಬಹುದು ಏನೆಂದರೆ ನಾವು ನಿಜವಾಗಿ ಸಿವಿಲ್ ಸಾರಿಗೆ ವಿಮಾನ ವಿನ್ಯಾಸದಲ್ಲಿ ಕೊಡುಗೆ ಕಮ್ಮಿ ಮಾಡಿದ್ದೇವೆ ಅದಕ್ಕೆ ಈ ಪಾಠವನ್ನು ಮೀಸಲಾಗಿ ಇಡಬಹುದು ಈ ಪಾಠದಿಂದ ವಿನ್ಯಾಸವನ್ನು ಜನಪ್ರಿಯ ಮಾಡಬಹುದು ಅದರಿಂದ ಯುವಪೀಳಿಗೆ ಪ್ರೇರಿತ ಗೊಳ್ಳುತ್ತಾರೆ ಹಾಗೆ ತಂತ್ರಜ್ಞಾನದಲ್ಲಿ ಬಲಿಷ್ಠರಾಗಿ ಇದಕ್ಕೆ ಮೌಲ್ಯಗಳನ್ನು ಸೇರಿಸುತ್ತಾರೆ ಮುಂದಿನ 10 20 ವರ್ಷಗಳಲ್ಲಿ ನಮ್ಮದೇ ಆದ ಸಿವಿಲ್ ಸಾರಿಗೆ ವಿಮಾನವನ್ನು ತಯಾರಿಸಬಹುದು ಈ ಎಲ್ಲ ಮಾಹಿತಿ ಮತ್ತು ಪ್ರೇರಣೆ ಜೊತೆಗೆ ನಿಮ್ಮ ಜೊತೆ ಮತ್ತೆ ಚರ್ಚಿಸಲು ಹಾಗೂ ವಿಮಾನ ವಿನ್ಯಾಸ ಬಗ್ಗೆ ಇರುವ ನನ್ನ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ ನಾವು ಒಂದು ಒಳ್ಳೆಯ ಸಿವಿಲ್ ಸಾರಿಗೆ ವಿಮಾನ ತಯಾರಿಸಿಲ್ಲ ಅಂತ ನಿರ್ಣಯಿಸಿಲ್ಲ ನಮ್ಮ ಹತ್ತಿರ ಈಗಾಗಲೇ ತಯಾರಿಸಿದ HANSA 3 ತರಬೇತಿ ವಿಮಾನ NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಅಡಿಯಲ್ಲಿ ಇದೆ SARAS ವಿಮಾನನಲ್ಲಿ ಸ್ವಲ್ಪ ಯಶಸ್ಸನ್ನು ಕಂಡಿದ್ದೇವೆ ಆದರೆ ಅಭಿವೃದ್ಧಿಯಲ್ಲಿ ಒಂದು ದುರಾದೃಷ್ಟದ ಘಟನೆಯಾಗಿದೆ ಮತ್ತು NAL ಹೊಸ ಉದ್ಯಮವನ್ನು ಶುರು ಮಾಡಬಹುದು ಈ ಮಧ್ಯದಲ್ಲಿ ಕೆಲವು ಪ್ರಶ್ನೆಗಳು ಕಾಡುತ್ತವೆ ನೀವು ತಯಾರಿದ್ದೀರಾ ಸವಾಲುಗಳನ್ನುಸ್ವೀಕರಿಸುವಂತಹ ಅವಶ್ಯಕ ಮಾನವ ಶಕ್ತಿ ರಚಿಸುತ್ತೀರಾ ಮತ್ತು ಅವಶ್ಯಕ ಮಾಹಿತಿಗಳನ್ನು ಈ ವಿಷಯವು ಪೂರೈಸಲು ಸಾಧ್ಯವೇ ಪುನಹ ಈ ನಿರ್ದಿಷ್ಟವಾದ ವಿಮಾನ ವಿನ್ಯಾಸ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ ಒಂದು ವಿಮಾನವನ್ನು ನೋಡಿದಾಗ ನಮ್ಮಲ್ಲಿ ತಕ್ಷಣ ಮೂಡುವ ಸಂಗತಿಗಳು ಯಾವುವು ಎಂದು ಉದಾಹರಣೆಗೆ ನಾನು ಈ ವಿಮಾನ ಸೀನಸ್ 912 ಮೋಟರ್ ಗ್ಲೈಡರ್ ನಾನು ಈಗ ಒಬ್ಬ ಪ್ರಯಾಣಿಕ ನಾಗಿ ನೋಡಿದರೆ ಜಾಯ್ ರೈಡರ್ ನನ್ನ ಮೊಟ್ಟಮೊದಲ ಗಮನ ಈ ಪ್ರೊಪೆಲ್ಲರ್ ಸೆಳೆಯುತ್ತದೆ ಅದು ಇಂಜಿನ್ ಮತ್ತು ಪ್ರೋಪೆಲ್ಲರ್ ತಿರುಗುವುದು ಹಾಗೂ ಸಾಕಷ್ಟು ಶಕ್ತಿಯನ್ನು ಉತ್ಪಾದಿಸಿ ವಿಮಾನಗೆ ನೀಡಿದರೆ ಅದು ಸರಿಯಾದ ಪ್ರಮಾಣದಲ್ಲಿ ಲಿಫ್ಟ್ ಉತ್ಪಾದಿಸುತ್ತದೆ ಆದರೆ ಪ್ರಯಾಣಿಕನಿಗೆ ಏನು ಆಲೋಚನೆ ಬರುತ್ತದೆ ಒಂದೇ ಪ್ರೋಪೆಲ್ಲರ್ ಇರುವಂತಹ ವಿಮಾನ ಅನ್ನು ನೋಡಿದ ತಕ್ಷಣ ಓ ದೇವರೇ ಒಂದೇ ಪ್ರೋಪೆಲ್ಲರ್ ಏನಾದರೂ ಕೆಡುಕು ಆದರೆ ಏನಾಗಬಹುದು ಹೀಗೆ ಪ್ರಯಾಣಿಕ ಯೋಚಿಸಬಹುದು ಆತ ವಿಮಾನನ ರೆಕ್ಕೆ ಲಂಬ ಬಾಲ ಬಗ್ಗೆ ಯೋಚಿಸುವುದಿಲ್ಲ ಆತನ ಮನಸ್ಥಿತಿ ಕೇವಲ ಇಂಜಿನ್ ಮೇಲೆ ಗಮನಿಸುತ್ತದೆ ಉದಾಹರಣೆಗೆ ಅವನು ಏನು ಕೇಳಬಹುದು ಅಂದರೆ ಯಾಕೆ ಕೇವಲ ಒಂದು ಇಂಜಿನ್ ಅದು ಏನಾದರೂ ಕಾರ್ಯನಿರ್ವಹಿಸಲಿಲ್ಲ ಎಂದರೆ ಏನಾಗಬಹುದು ಆದರೆ ಒಬ್ಬ ಮೆಂಟೇನೆನ್ಸ್ ಇಂಜಿನಿಯರ್ ಪ್ರಕಾರ ಅವನು ಎಲ್ಲಾ ಭಾಗಗಳನ್ನು ಗಮನಿಸುತ್ತಾನೆ ಇಂಜಿನ್ ಯೋಗ್ಯವಾಗಿದೆಯೇ ಎಂದು ಪರಿಶೀಲನೆ ಮಾಡುತ್ತಾನೆ ಅವನು ರೆಕ್ಕೆ ಕೂಡ ಗಮನಿಸುತ್ತಾನೆ ಪಿಟೌಟ್ ಟ್ಯೂಬ್ ಹುಡುಕುತ್ತಾನೆ ಯಾಕೆಂದರೆ ಈ ಪಿಟೌಟ್ ಟ್ಯೂಬ್ ವಿಮಾನನ ಗಾಳಿಯ ಜೊತೆಗೆ ಇರುವ ವೇಗ ಕೊಡುತ್ತದೆ ಹಾಗಾಗಿ ಈ ಪಿಟೌಟ್ ಟ್ಯೂಬ್ ನಲ್ಲಿ ಏನಾದರೂ ಅನಾವಶ್ಯಕ ವಸ್ತು ನಿರ್ಬಂಧ ಕೊಂಡಿರಬಹುದು ಎಂದು ಹೆಚ್ಚಿನ ಕಾಳಜಿಯೊಂದಿಗೆ ನೋಡಿಕೊಳ್ಳುತ್ತಾನೆ ಆದ್ದರಿಂದ ಇದರ ಸುತ್ತಲೂ ಹೊದಿಕೆ ಇರಬೇಕಾಗಿ ಕಡ್ಡಾಯ ಮಾಡಿರುತ್ತಾರೆ ಹಾಗಾಗಿ ಒಬ್ಬ ಇಂಜಿನಿಯರ್ ಮೆಂಟೇನೆನ್ಸ್ ದೃಷ್ಟಿಕೋನದಿಂದ ಮಾತ್ರ ನೋಡುತ್ತಾನೆ ಅವನು ವಿನ್ಯಾಸದಲ್ಲಿ ಅಥವಾ ಲ್ಯಾಂಡಿಂಗ್ ಗೇರ ಕೋನದಲ್ಲಿ ಆಸಕ್ತಿ ತೋರುವುದಿಲ್ಲ ಅವನಿಗೆ ವಿನ್ಯಾಸ ಸರಿಯಾಗಿ ಮಾಡಲಾಗಿದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸುವ ಮೂಲಕ ಶುರುಮಾಡುತ್ತಾನೆ ಅವನು ಮೆಂಟೇನೆನ್ಸ್ ದೃಷ್ಟಿಯಿಂದ ಮಾತ್ರ ನೋಡುತ್ತಾನೆ ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ಲ್ಯಾಂಡಿಂಗ್ ಸರಿಯಾಗಿ ಆಗುತ್ತಾ ಅಥವಾ ಇಲ್ಲ ಮತ್ತೆ ಹಲವಾರು ಪ್ರಸಂಗಗಳಲ್ಲಿ ಲ್ಯಾಂಡಿಂಗ್ ತುಂಬಾ ಭಾರಿ ಕೂಡ ಆಗಬಹುದು ಹಾಗಾಗಿ ಆತ ಲ್ಯಾಂಡಿಂಗ್ ಸರಿಯಾಗಿ ಆಗಿದೆಯಾ ಎಂದು ಮೆಂಟೇನೆನ್ಸ್ ಶೆಡ್ಯೂಲ್ ತಕ್ಷಣವಾಗಿ ನೋಡುತ್ತಾನೆ ಇಲ್ಲಿ ಕಾಣುತ್ತಿರುವುದು ಎಳಿರೋನ ಒಂದು ಕಂಟ್ರೋಲ್ ಸರ್ಫೇಸ್ ಇದನ್ನು ಕೂಡ ಪರಿಶೀಲಿಸುತ್ತಾನೆ ಅದೇ ರೀತಿ ಎಲಿವೇಟರ್ ರಡ್ಡರ ಕೂಡ ನೋಡುತ್ತಾನೆ ಯಾಕೆಂದರೆ ಪೈಲಟ್ ಸ್ಟಿಕ್ ಉಪಯೋಗದಿಂದ ಅವುಗಳನ್ನು ಸರಿಸಿದಾಗ ಅದೇ ಪ್ರಮಾಣದಲ್ಲಿ ಅವುಗಳು ತಿರುಗುತ್ತಾ ಅಥವಾ ಇಲ್ಲ ಎಂದು ಮ್ಯಾನುಯೆಲ್ ಪ್ರಕಾರ ಪರಿಶೀಲಿಸುತ್ತಾನೆ ಆದರೆ ಈ ಪಾಠದಲ್ಲಿ ಮೂಡುತ್ತಿರುವ ಪ್ರಶ್ನೆ ಸಾಮಾನ್ಯ ಪ್ರಶ್ನೆ ಅಂದರೆ ಒಂದು ಮಿಷನ್ ನಲ್ಲಿ ಅವು ಎಷ್ಟು ಪ್ರಮಾಣದಲ್ಲಿ ತಿರುಗಬೇಕು ಅಂತ ಮತ್ತು ಪೈಲಟ್ ಇದನ್ನು ಮೇಲೆ ಮತ್ತು ಕೆಳಗೆ ತಿರುಗಿಸಲು ಅದೇ ಎಲಿವೇಟರ್ ತಿರುಗಿಸಲು ಎಷ್ಟು ಬಲಪ್ರಯೋಗ ಮಾಡಬೇಕು ಎಂದು ಅದು ಸರಿಯಾಗಿ ವಿನ್ಯಾಸ ಮಾಡಿರಬೇಕು ಹಾಗೂ ಅದಕ್ಕಿಂತ ಮೊದಲು ಅದರ ಸರಿಯಾದ ಮೌಲ್ಯಮಾಪನ ಮಾಡಿರಬೇಕು ಹಾಗೆ ರೆಕ್ಕೆಯ ಇಷ್ಟು ಭಾಗ ಎಳಿರೋನ ಆಗಿರಬೇಕು ಎಂದು ತೀರ್ಮಾನಿಸಬೇಕು ನಂತರ ಯೋಚಿಸಬೇಕಾಗಿರುವುದು ಏನೆಂದರೆ ಸ್ಟ್ಯಾಂಡ್ ಅಲೋನ್ ಎಳಿರೋನ ಗಾತ್ರ ಸರಿಯಾಗಿ ಇದೆಯಾ ಎಂದು ಆದರೆ ಯಂತ್ರವನ್ನು ಹಾರುತ್ತಿರುವ ಸಮಯದಲ್ಲಿ ಈ ಎಳಿರೋನ ವಿಚಲನೆ ಮಾಡಿದಾಗ ಅದು ಯ ದಿಕ್ಕಿನಲ್ಲಿ ಚಲಿಸುತ್ತದೆ ಯಾಕೆಂದರೆ ಎಳಿರೋನ ಪ್ರಾಥಮಿಕವಾಗಿ ರೋಲ್ ಮಾಡಿಸುತ್ತದೆ ಆದರೆ ರೋಲ್ ಜೊತೆಗೆ ಯ ಕೂಡ ಆಗುತ್ತದೆ ಹಾಗಾಗಿ ಯ ಚಲನೆ ಸರಿಪಡಿಸಲು ವಿಮಾನನಲ್ಲಿ ರಡ್ಡರ ಉಪಯೋಗಿಸುತ್ತಾರೆ ಹೀಗಾಗಿ ಪ್ರತಿಯೊಂದರ ಪರಿಣಾಮ ಹಾಗೂ ಸಂಚಿತ ಕಾರ್ಯಕ್ಷಮತೆಯನ್ನು ವಿನ್ಯಾಸಕಾರ ಒಂದೊಂದಾಗಿ ವೀಕ್ಷಿಸುತ್ತಾನೆ ಹೊರತು ಗುಂಪಾಗಿ ಅಲ್ಲ ಹಾಗೆ ಪ್ರತಿಯೊಂದು ಒಂದು ಒಳ್ಳೆಯ ವಿನ್ಯಾಸ ಮತ್ತು ಪರಿಣಾಮಕಾರಿ ಆಗಿದ್ದು ವಿಮಾನವನ್ನು ಹಾರಾಡಲು ಯೋಗ್ಯ ಎಂದು ವಿನ್ಯಾಸದ ನಿಯತಾಂಕಗಳು ತಿಳಿಸುತ್ತವೆ ದಯವಿಟ್ಟು ಮರಿಬೇಡಿ ವಿನ್ಯಾಸ ವಾಗಿರುವ ವಿಮಾನವನ್ನು ಪೈಲಟ್ ಹಾರಿಸುತ್ತಾನೆ ಹಾಗಾಗಿ ಪೈಲಟ್ ಯಂತ್ರವನ್ನು ಟಚ್ ಡೌನ್ ಮಾಡಿಸಿದಾಗ ಇದು ಒಂದು ಅದ್ಭುತ ಯಂತ್ರ ಅಂತ ಹೇಳಬೇಕು ಓ ದೇವರೇ ಇದು ಎಂತಹ ವಿಮಾನ ಹಲವಾರು ರೀತಿಯ ಬಲದ ಪ್ರಯೋಗ ಎಲಿವೇಟರ್ ಅಥವಾ ಎಳಿರೋನ ಮೇಲೆ ಸತತವಾಗಿ ಪ್ರಯೋಗ ಆಗ್ತಾ ಇದೆ ನಾನು ಸುಸ್ತಾಗಿ ಹೋದೆ ಎಂದು ಹೇಳಬಾರದು ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದರೆ ಈಗ ಗಮನಿಸಿರುವ ಎಲ್ಲ ಮಾಹಿತಿಗಳನ್ನು ಪರಿಗಣಿಸಿ ವಿಮಾನ್ ವಿನ್ಯಾಸವನ್ನು ಮಾಡಬಹುದು ಮತ್ತೆ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ನಾನು ಒಂದು ನಿರ್ದಿಷ್ಟವಾದ ವೇಗ ಹಾಗೆ ಒಂದು ನಿರ್ದಿಷ್ಟ ಕೋನದಲ್ಲಿ ಪ್ರಯಾಣಿಸಲು ಇಚ್ಚಿಸುತ್ತೇನೆ ಆದರೆ ಈ ವಿಮಾನ ರಚನೆಯು ಡೈನಮಿಕ್ ಬಲದ ಪ್ರಯೋಗ ತೆಗೆದುಕೊಳ್ಳುತ್ತದೆಯೋ ಅಥವಾ ಇಲ್ಲವೋ ಎಂದು ಪ್ರಶ್ನೆ ಮೂಡುತ್ತದೆ ಹಾಗೆ ಎಳಿರೋನ ತಿರುಗಿಸಿದಾಗ ಅದು ವಿರೂಪ ಆಗಬಾರದು ಆಗ ಎಳಿರೋನ ಪರಿಣಾಮಕಾರಿ ಆಗಿರುವುದಿಲ್ಲ ಹಾಗಾಗಿ ಆ ಸಂಗತಿಯನ್ನು ರಚನಾ ವಿನ್ಯಾಸಕಾರ ಕಾಳಜಿ ತೆಗೆದುಕೊಂಡಿರುತ್ತಾರೆ ನೀವು ಇದನ್ನು ಕ್ಯಾಂಟಿಲಿವರ್ ಎಂದು ಅರ್ಥ ಮಾಡಿಕೊಂಡು ಇಲ್ಲಿ ಬಲಪ್ರಯೋಗ ಮಾಡಿದಾಗ ಬೆಂಡಿಂಗ್ ಮೋಮೆಂಟ್ ಈ ರೆಕ್ಕೆಯ ರೂಟ್ ಮೇಲೆ ಬೀಳುತ್ತದೆ ಹಾಗೆ ಟಾರ್ಕ್ ಕೂಡ ರೆಕ್ಕೆಯ ಮೇಲೆ ಪ್ರಯೋಗಿಸುತ್ತದೆ ಹಾಗಾಗಿ ರೆಕ್ಕೆ ಅನಾವಶ್ಯಕವಾಗಿ ತಿರುಗಬಾರದು ಹಾಗೇನಾದರೂ ತಿರುಗಿದರೆ ಅದರ ಪ್ರಮಾಣ ನಮಗೆ ಗೊತ್ತಿರಬೇಕು ಮತ್ತು ಅದಕ್ಕೆ ಬೇಕಾಗಿರುವ ತಿದ್ದುಪಡಿಗಳನ್ನು ವಿನ್ಯಾಸದಲ್ಲಿ ಅಳವಡಿಸಿಕೊಂಡಿರಬೇಕು ಹೀಗೆ ನೀವು ವಿನ್ಯಾಸಕಾರನ ದೃಷ್ಟಿಯಿಂದ ಈ ಭಾಗವನ್ನು ಗಮನಿಸಿದಾಗ ದೊಡ್ಡದಾದ ಸ್ಪ್ಯಾನ್ ನಿಮಗೆ ರೆಕ್ಕೆ ಎಂದು ಗೊತ್ತು ಮತ್ತು ನಮ್ಮಲ್ಲಿ ಮೂಡಿರುವ ಪ್ರಶ್ನೆ ರೆಕ್ಕೆ ಲಿಫ್ಟ್ ತಯಾರಿಸಿ ಭಾರವನ್ನು ಸಮತೋಲನ ಮಾಡಲು ಉಪಯೋಗಕಾರಿ ಎಂದು ಗೊತ್ತು ರೆಕ್ಕೆ ಲಿಫ್ಟ್ ತಯಾರಿಸುತ್ತದೆ ಎಂದು ತಿಳಿದ ತಕ್ಷಣ ಅದರ ಗಾತ್ರ ಒಂದು ನಿರ್ದಿಷ್ಟ ವೇಗದಲ್ಲಿ ಲಿಫ್ಟ್ ತಯಾರಿಸಲು ಎಷ್ಟು ಇರಬೇಕು ಎಂಬ ಪ್ರಶ್ನೆ ಮೊಟ್ಟಮೊದಲು ಮೂಡುತ್ತದೆ ಹಾಗಾಗಿ ನಾವು ಈ ರೆಕ್ಕೆಯನ್ನು ನೋಡಿದಾಗ ಈ ರೆಕ್ಕೆಯ ಗಾತ್ರ ಎಷ್ಟಿರಬಹುದು ಎಂದು ಅನಿಸುತ್ತದೆ ಆದರೆ ರೆಕ್ಕೆಯ ಗಾತ್ರ ಮಾತ್ರ ಅಲ್ಲ ಅದರ ಅಸ್ಪೆಕ್ಟ್ ರೇಶಿಯೋ ಕೂಡ ಗಮನಿಸಬೇಕು ಯಾಕೆಂದರೆ ನಾವು ಈ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಗೆ ಮಾಡಿದಾಗ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆ ಆಗುತ್ತದೆ ಈ ಅನಿಸಿಕೆ ರೆಕ್ಕೆಯ ಗಾತ್ರದಿಂದ ತಿಳಿದುಬರುತ್ತದೆ ಆದರೆ ಅದೇ ರೀತಿ ಲಿಫ್ಟ್ ಡ್ರ್ಯಾಗ್ ಅನುಪಾತ ನಮಗೆ ಅವಶ್ಯಕ ರೂಪದಲ್ಲಿ ಆರಾಮದಾಯಕವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ನಂತರ ಏರ್ ಫಾಯ್ಲ್ ಬಗ್ಗೆ ಗಮನಿಸಬೇಕು ನಾನು ಈ ರೆಕ್ಕೆಯ ಅಡ್ಡ ಭಾಗವನ್ನು ನೋಡಿದಾಗ ಈ ರೀತಿ ಈ ಏರ್ ಫಾಯ್ಲ್ ಆಯ್ಕೆ ರೆಕ್ಕೆಯ ವಿನ್ಯಾಸ ಮಾಡುವುದರಲ್ಲಿ ತುಂಬಾ ಅವಶ್ಯಕ ಎಂದು ಗಮನಿಸಬಹುದು ಮತ್ತು ರೆಕ್ಕೆಯ ಏರ್ ಫಾಯ್ಲ್ ನೋಡಿದಾಗ ಅಥವಾ ಅದನ್ನು ಆಯ್ಕೆ ಮಾಡಿದಾಗ ನಮಗೆ ಪ್ರಾಥಮಿಕವಾಗಿ ಕಂಡುಬರುವುದು ಅದರ ಲಿಫ್ಟ್ ಮಾಡುವ ಮತ್ತು ಲಿಫ್ಟಿನ ಗುಣಲಕ್ಷಣಗಳನ್ನು ಹೆಚ್ಚಿಸಲು ಅನುಭವಿಸಬೇಕಾದ ದಂಡಗಳ ಪರಿಣಾಮಗಳು ಯಾವ ರೀತಿಯ CLCD ಅನುಪಾತ ಈ ರೆಕ್ಕೆ ತಯಾರಿಸಬಹುದು ಎಂಬುದು ಇನ್ನೊಂದು ಪ್ರಮುಖವಾದ ಸಂಗತಿ ಅದೇ ಸ್ಟಾಲ್ ಕೋನ ಅಲ್ವಾ ಯಾವ ಕೋನದಲ್ಲಿ ಈ ರೆಕ್ಕೆಯು ಸ್ಟಾಲ್ ಆಗಬಹುದು ಮತ್ತು ಯಾವ ರೀತಿ ವಿನ್ಯಾಸ ಮಾಡಬಹುದು ಅಥವಾ ಹೇಗೆ ಕೆಲವು ನಿಯತಾಂಕಗಳನ್ನು ಅತ್ಯುತ್ತಮವಾಗಿಸಿ ಏರ್ ಫಾಯ್ಲ್ ಕಸ್ಟೋಮೈಜ್ ಮಾಡಬಹುದು ಅಥವಾ ಕೆಲವು ಪ್ರಸಂಗಗಳಲ್ಲಿ ನಾವು ಸ್ಟಾಲ್ ಕೋನಕ್ಕೆ ಮಹತ್ವ ನೀಡುತ್ತೇವೆ ಈ ಎಲ್ಲಾ ಸಂಯೋಜನೆಗಳನ್ನು ಉಪಯೋಗಿಸಿ ನಾವು ಯಾವ ತರಹದ ಏರ್ ಫಾಯ್ಲ್ ಉಪಯೋಗಿಸಬೇಕು ಎಂಬುದನ್ನು ನಿರ್ಧರಿಸುತ್ತೇವೆ ಇದನ್ನು ವಿವರವಾಗಿ ವಿನ್ಯಾಸ ಕಲಿಯುವಂತಹ ಪಾಠದಲ್ಲಿ ಚರ್ಚಿಸೋಣ ಆದರೆ ವಿನ್ಯಾಸಕ್ಕಿಂತ ಮುಂಚೆ ಯಾವುದೇ ಸೂತ್ರವನ್ನು ಉಪಯೋಗಿಸದೆ ಇದರ ಪ್ರಶಂಸೆ ಮಾಡುವುದನ್ನು ನೀವು ಕಲಿಯಬೇಕು ಅದು ನಿಮ್ಮ ಮನಸ್ಸಿನ ಆಳದಿಂದ ಬರಬೇಕು ನನಗೆ ಇದು ಬೇಕು ಮತ್ತು ಇದಕ್ಕಾಗಿ ಕಾಯುತ್ತಿದ್ದೆ ಎಂದು ಈಗ ನಾನು ಈ ರೆಕ್ಕೆಯಿಂದ ಬಂದರೆ ಇದು ಅಡ್ಡ ಬಾಲ ಮತ್ತು ಇದು ನಿಮಗೆ ತಿಳಿದಿರುವ ಹಾಗೆ ಎಲಿವೇಟರ್ ಮತ್ತೆ ಇದು ಲಂಬ ಬಾಲ ಮತ್ತೆ ಇದು ರಡ್ಡರ ಸರಿ ತಾನೇ ಹಾಗೆ ಈ ಅಡ್ಡ ಬಾಲದ ಗಾತ್ರ ಕಂಡುಹಿಡಿಯುವುದು ಮತ್ತು ಈ ಗಾತ್ರದಲ್ಲಿ ಎಷ್ಟು ಭಾಗ ನಾನು ಎಲಿವೇಟರ್ ಗೋಸ್ಕರ ಉಪಯೋಗಿಸಬಹುದು ಅಥವಾ ಸಂಪೂರ್ಣವಾಗಿ ಈ ಅಡ್ಡ ಬಾಲವನ್ನು ಎಲಿವೇಟರ್ ಆಗಿ ಉಪಯೋಗಿಸಬಹುದಾ ಎನ್ನುವುದು ತುಂಬಾ ಪ್ರಮುಖವಾಗಿದೆ ಈ ಅಡ್ಡ ಬಾಲವನ್ನು ಸಂಪೂರ್ಣವಾಗಿ ಎಲಿವೇಟರ್ ರೂಪದಲ್ಲಿ ಉಪಯೋಗಿಸಿದರೆ ಅದನ್ನು ಚಲಿಸಬಲ್ಲ ಬಾಲ ಎನ್ನಬಹುದು ಅದೇ ರೀತಿ ಈ ರಡ್ಡರ ಗೋಸ್ಕರ ಇದು ಲಂಬ ಬಾಲ ಲಂಬ ಬಾಲದ 40 ಪ್ರತಿಶತ 50 ಪ್ರತಿಶತ 60 ಪ್ರತಿಶತ ಅಥವಾ ಸಂಪೂರ್ಣವಾಗಿ ರಡ್ಡರ ದೇ ಗಾತ್ರ ಆಗಿರುತ್ತದೆ ಇವೆಲ್ಲವೂ ನಮ್ಮ ಪ್ರಾರ್ಥಮಿಕ ವಾದ ನಿರ್ಧಾರಗಳು ವಿಮಾನಿನ್ ಕನ್ಸಿಪ್ಚುವಲ್ ವಿನ್ಯಾಸದಲ್ಲಿ ಮೊಟ್ಟಮೊದಲು ತೆಗೆದುಕೊಳ್ಳುತ್ತೇವೆ ಈಗ ನಾವು ಚರ್ಚಿಸಿದ ಎಲ್ಲಾ ಮಾಹಿತಿಯು ಸಂರಚನೆಯ ದೃಷ್ಟಿಕೋನದಿಂದ ಆಗಿದೆ ಆದರೆ ಈ ರೆಕ್ಕೆಯ ಪಾತ್ರ ಏನು ಇದು ಕೇವಲ ಲಿಫ್ಟ್ ಮತ್ತು ಡ್ರ್ಯಾಗ್ ಅನುಪಾತ ನಮಗೆ ಬೇಕಾದ ರೀತಿಯಲ್ಲಿ ತಯಾರಿಸಲು ಇದೆಯಾ ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಕೇವಲ ಲಿಫ್ಟ್ ತಯಾರಿಸಲು ಬೇಕಿರುವ ಅವಶ್ಯಕ ಗಾತ್ರ ಮಾತ್ರ ನೀಡುತ್ತದೆಯೇ ಇದನ್ನು ನಾವು ತಿಳಿದುಕೊಳ್ಳಬೇಕು ಬನ್ನಿ ನಿನ್ನೊಂದು ವಿಮಾನ ನೋಡೋಣ ಮತ್ತು ಇವೆಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸೋಣ ಹಾಗಾದರೆ ನಾವು ಚರ್ಚಿಸುತ್ತಿರುವುದು ರೆಕ್ಕೆಯ ಬಗ್ಗೆ ಮತ್ತು ಪ್ರಾಥಮಿಕವಾಗಿ ನಾವು ಚರ್ಚಿಸುತ್ತಿರುವುದು ಏರೋಡೈನಮಿಕ್ ಪರಿಗಣನೆ ಮೂಲಕ ರೆಕ್ಕೆಯ ಅಸ್ಪೆಕ್ಟ್ ರೇಶಿಯೋ ಗೆ ಬೇಕಾಗಿರುವ ಗಾತ್ರ ಆದರೆ ನೀವು ಇದನ್ನು ಗಮನಿಸಿದರೆ ಈ ಇಂಜಿನ್ ಇಂಧನ ದಹನ ಮಾಡುವುದರ ಮುಖಾಂತರ ಶಕ್ತಿ ಉತ್ಪಾದಿಸುತ್ತದೆ ಹಾಗಾದರೆ ನಾನು ಇಂಧನ ಕೂಡ ಈ ವಿಮಾನದಲ್ಲಿ ತೆಗೆದುಕೊಂಡು ಹೋಗಬೇಕು ಅದಕ್ಕಾಗಿ ಒಂದು ಇಂಧನದ ಟ್ಯಾಂಕ್ ಬೇಕು ದಯವಿಟ್ಟು ಇಲ್ಲಿ ಗಮನಿಸಿ ಇದು ಒಂದು ರೀತಿಯ ಸಂಯೋಜನೆ ಹಾಗಾದರೆ ಈ ವಿನ್ಯಾಸದ ಸಂಯೋಜನೆಯಲ್ಲಿ ಜನರು ಈ ಇಂಧನದ ಟ್ಯಾಂಕ್ ರೆಕ್ಕೆಯ ಒಳಗೆ ಸೇರಿಸುವುದನ್ನು ಕಾಣುತ್ತೇವೆ ಅಂದರೆ ಇದು ಕೇವಲ ಒಂದು ಏರ್ ಫಾಯ್ಲ್ ಆಯ್ಕೆ ಮಾಡುವುದು ಅಷ್ಟೇ ಅಲ್ಲ ಈ ಏರ್ ಫಾಯ್ಲ್ ರೆಕ್ಕೆ ಯಾಗಿ ಪರಿವರ್ತಿಸಿದಾಗ ಇದರಲ್ಲಿ ಇಂಧನದ ಟ್ಯಾಂಕ್ ಸೇರಿಸುವ ಷ್ಟು ಜಾಗ ಕೂಡ ಇರಬೇಕು ಹೀಗಾಗಿ ಈ ರೆಕ್ಕೆ ಎಷ್ಟು ದಪ್ಪ ವಾಗಿರಬೇಕು ಮತ್ತು ನಾನು ಯಾವ ರೀತಿಯ ಏರ್ ಫಾಯ್ಲ್ ನನ್ನು ಆಯ್ದುಕೊಳ್ಳುತ್ತೇನೆ ಎಂಬುದು ಕೂಡ ಇದು ನಿರ್ಧರಿಸುತ್ತದೆ ಏಕೆಂದರೆ ಪ್ರತಿಯೊಂದು ಏರ್ ಫಾಯ್ಲ್ ತನ್ನದೇ ಆದ ದಪ್ಪ ಮತ್ತು ಕಾರ್ಡ್ ಅನುಪಾತದ ವಿತರಣೆ ಹೊಂದಿರುತ್ತದೆ ಮತ್ತು ಈ ಇಂಧನದ ಟ್ಯಾಂಕ್ ಬಗ್ಗೆ ಯೋಚಿಸಿದರೆ ಈ ಟ್ಯಾಂಕ್ ಎಲ್ಲಿಯಾದರೂ ಸೇರಿಸಲು ಸಾಧ್ಯವಿಲ್ಲ ಯಾಕೆಂದರೆ ಅದರ ತೂಕ ವಿಮಾನಿನ್ ತೂಕದ ಬಹುತೇಕ 30 ಪ್ರತಿಶತ ಅಷ್ಟು ಆಗಿರುತ್ತದೆ ಹಾಗಾಗಿ ಅದರ ನಿರ್ದಿಷ್ಟವಾದ ಸ್ಥಾನವು ವಿಮಾನಿನ್ ಗುರುತ್ವಾಕರ್ಷಣ ಕೇಂದ್ರವನ್ನು ನಿರ್ಧರಿಸುತ್ತದೆ ಮತ್ತು ಪ್ರಮುಖವಾಗಿ ನಾವು ವಿಮಾನಿನ್ನಲ್ಲಿ ಹಾರುವಾಗ ಇಂಧನ ಸತತವಾಗಿ ಸೇವಿಸಲಾಗುತ್ತದೆ ಹೀಗಾಗಿ ನಾವು ಜಾಣತನದಿಂದ ಇಂಧನ ಸೇವನೆ ಬಗ್ಗೆ ಆಲೋಚಿಸಲಿಲ್ಲ ವೆಂದರೆ ಗುರುತ್ವಾಕರ್ಷಣ ಕೇಂದ್ರ ಸ್ಥಾನದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಮತ್ತು ಇದರ ಪರಿಣಾಮ ವಿಮಾನಿನ್ ಸ್ಥಿರತೆಯ ಮೇಲೆ ಆಗುತ್ತದೆ ವಿಮಾನ ಸ್ಥಿರತೆ ಮತ್ತು ಅದರ ಗುರುತ್ವಾಕರ್ಷಣ ಕೇಂದ್ರ ಸ್ಥಾನ ಪರಸ್ಪರ ಸಂಬಂಧಿತ ಎಂದು ನಿಮಗೆ ಗೊತ್ತಿರುವ ಸಂಗತಿ ಆದ್ದರಿಂದ ವಿಮಾನದ ರೆಕ್ಕೆಯ ಏರ್ ಫಾಯ್ಲ್ ಮತ್ತುಟ್ಯಾಂಕ್ ಸಂಯೋಜನೆ ವಿನ್ಯಾಸದಲ್ಲಿ ಜಾಸ್ತಿ ಪ್ರಯತ್ನ ಮಾಡಬೇಕಾಗುತ್ತದೆ ಅದಕ್ಕೆ ನಾನು ಇಲ್ಲಿ ಏನು ಒತ್ತಿ ಹೇಳಲು ಇಚ್ಚಿಸುತ್ತೇನೆ ಎಂದರೆ ಇದು ನಿಜವಾದ ಸೌರಕ್ಷಣೆ ಪ್ರಮುಖವಾಗಿ ನೀವು ತಿಳಿದುಕೊಳ್ಳಬೇಕಾದ ಸಂಗತಿಗಳೆಂದರೆ ಪ್ರತಿಯೊಂದು ಸ್ಟ್ಯಾಂಡ್ ಅಲೋನ್ ಗುಣಲಕ್ಷಣಗಳು ಆದರೆ ಕೆಲವು ಬೇರೆ ಸಂಗತಿಗಳಾದ ಬೇರೆ ಬೇರೆ ವಿಷಯಗಳು ಮತ್ತು ಅವುಗಳನ್ನು ಕಲಿತು ಪ್ರತಿಯೊಬ್ಬರ ಬೇಡಿಕೆಗಳನ್ನು ಪೂರೈಸುವುದು ಅಸಾಧ್ಯವಾಗಿದೆ ಹಾಗಾಗಿ ಅವುಗಳನ್ನು ಅತ್ಯುತ್ತಮವಾಗಿಸಲು ಪ್ರಯತ್ನಿಸುತ್ತೇವೆ ಕೆಲವೊಮ್ಮೆ ಅದನ್ನು ನಿಜವಾದ ರೀತಿಯಲ್ಲಿ ಅತ್ಯುತ್ತಮವಾಗಿಸುವುದು ಅನುಕೂಲವಾಗಿರುವುದಿಲ್ಲ ಆದರೆ ನಾವು ಅದನ್ನು ಸಾಕಷ್ಟು ರೀತಿಯಲ್ಲಿ ಅತ್ಯುತ್ತಮವಾಗಿದೆ ಎನ್ನುತ್ತೇವೆ ಈಗ ಈ ಏರ್ ಫಾಯ್ಲ್ ಮತ್ತು ಇಂಧನ ಟ್ಯಾಂಕ್ ಹೊರತುಪಡಿಸಿ ಈ ರಿಪ್ಸ್ ಬಗ್ಗೆ ಮಾತನಾಡಿದರೆ ಇವು ಈ ರೆಕ್ಕೆಗೆ ಒಂದು ನಿರ್ದಿಷ್ಟ ಆಕಾರ ಹೊಂದಿರುವುದು ಸಹಾಯಮಾಡುತ್ತವೆ ಮತ್ತು ಇಂತಹ ಎಷ್ಟು ರಿಪ್ಸ್ ಬೇಕಾಗಬಹುದು ಎಷ್ಟು ಇಂತಹ ಲೋಡ್ ಬೇರಿಂಗ್ ಅಂಗಗಳು ಲಾಂಜೀರೊನ್ ಇತ್ಯಾದಿ ಇರಬಹುದು ಇದರ ನಂತರ ಇದು ಯಾವಾಗಲೂ ಬೆಂಡಿಂಗ್ ಲೋಡ್ ಮತ್ತು ಟೊರ್ಶನ್ ಲೋಡ್ ಹೊಂದಿರುತ್ತದೆ ಇಂತಹ ರಚನೆಯಲ್ಲಿಇವುಗಳನ್ನು ನಾನು ಎಲ್ಲ ಅಂಗಗಳಲ್ಲಿ ಹೇಗೆ ವಿತರಿಸುವುದು ಮತ್ತು ವಿಮಾನನ್ ರಚನೆಯನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿಡಲು ಹೇಗೆ ಖಚಿತಪಡಿಸಿಕೊಳ್ಳುವುದು ಹೀಗಾಗಿ ಈ ಒಂದು ರೆಕ್ಕೆಯ ವಿನ್ಯಾಸದಲ್ಲಿ ಕೇವಲ ಏರ್ ಫಾಯ್ಲ್ ಮತ್ತು ಅಸ್ಪೆಕ್ಟ್ ರೇಶಿಯೋ ಮಾತ್ರ ಸಾಕಾಗುವುದಿಲ್ಲ ನಾನು ಈ ರೆಕ್ಕೆಯ ಒಳಗೆ ಹೋಗಿ ಅಲ್ಲಿರುವ ಜಾಗವನ್ನು ತಿಳಿದುಕೊಂಡು ಅದರೊಳಗೆ ಇಂಧನದ ಟ್ಯಾಂಕ್ ಸೇರುವಂತೆ ನೋಡಿಕೊಳ್ಳಬೇಕು ಇದು ತುಂಬಾ ಅವಶ್ಯಕ ಸಂಗತಿ ಈ ಒಂದು ರೆಕ್ಕೆಯ ಒಳಗೆ ಸ್ಟಿಫನರನನ್ನು ಹೇಗೆ ಇಡಬಹುದು ರಚನೆಯನ್ನು ಗಟ್ಟಿಯಾಗಿಸಲು ಲಾಂಜೀರೊನ್ ಹೇಗೆ ನಾನು ಬಿಡಬಹುದು ಅಲ್ವಾ ಮತ್ತೆ ಈ ಏರೋಡೈನಮಿಕ್ ರಚನೆ ಮತ್ತು ಇಂಧನದ ಟ್ಯಾಂಕ್ ಜೊತೆಗೆ ಸಂಯೋಜಿಸಿ ಸಂಸ್ಲೇಷಣೆ ಮಾಡಿ ಒಂದೇ ಮಿಷನ್ ಹೊಂದಿರಬೇಕು ಆ ವಿಮಾನ ನಿರ್ದಿಷ್ಟ ಮಿಷನ್ ಅವಶ್ಯಕತೆಗಳು ಹೊಂದಿರಬೇಕು ಆ ವಿಮಾನ ನಿರ್ದಿಷ್ಟ ಮಿಷನ್ ಅವಶ್ಯಕತೆಗಳು ಯಾವುವು ಅವುಗಳನ್ನು ಹೇಗೆ ನಿರ್ಧರಿಸುತ್ತೇವೆ ಎಂಬುದನ್ನು ಕೊಠಡಿಯೊಳಗೆ ಚರ್ಚಿಸೋಣ ಇದು ರೆಕ್ಕೆಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ವಿಷಯ ಆದರೆ ನಿಮಗೆ ಒಂದು ಪ್ರಶ್ನೆ ಕೇಳಿದರೆ ಏನೆಂದರೆ ಇದು ಒಂದು ವಿಮಾನ ಇದರಲ್ಲಿ ನೀವು ಇಂಜಿನ್ ನೋಡಿದರೆ ನಾವು ಇಂಜಿನ್ ತಯಾರಿಸುವುದಿಲ್ಲ ಹಾಗೂ ಇಂಜಿನ್ ತಯಾರಿಸುವ ಕಂಪನಿಗಳು ತುಂಬಾ ಇಲ್ಲ ಹಾಗಾಗಿ ಇಂಜಿನ್ ಸ್ಟ್ಯಾಂಡ್ಅಲೋನ್ ಆಗಿ ಉಪಯೋಗಿಸಲಾಗುವುದು ಅದು ಹೇಗೆಂದರೆ ಅದು ಸೆಲ್ಫ್ ಮೇಲಿರುವ ಇಂಜಿನ್ ಶಕ್ತಿಯ ಅವಶ್ಯಕತೆಯ ಮೇಲೆ ಹಾಗೂ ತ್ರಸ್ಟ್ ಅವಶ್ಯಕತೆಯ ಮೇಲೆ ಒಂದು ಇಂಜಿನ ನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ವಿಮಾನನಲ್ಲಿ ಅಳವಡಿಸಲಾಗುತ್ತದೆ ವಿಮಾನದಲ್ಲಿರುವ ಬೇರೆ ಎಲ್ಲಾ ಸಂವೇದಕಗಳನ್ನು ನೋಡಿದಾಗ ಆದಷ್ಟು ಸಂವೇದಕಗಳನ್ನು ಇಲ್ಲಿಯೇ ತಯಾರಿಸುವುದಿಲ್ಲ ಮತ್ತು ಸಮಯ ಬದಲಾಗುತ್ತಿದೆ ಆದರೆ ನಮ್ಮದೇ ಆದ ಉಪಯಂತ್ರಗಳನ್ನು ನಾವು ತಯಾರಿಸುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಅತ್ಯುತ್ತಮವಾಗಿಸುವುದು ಒಂದು ಕಷ್ಟಕರ ಸಂಗತಿ ಆದರೆ ನಮಗೆ ಬೇಕಾಗಿರುವುದರಿಂದ ಸ್ವಲ್ಪ ವ್ಯತ್ಯಾಸವುಳ್ಳ ಉಪಯೋಗಿಸುತ್ತೇವೆ ಬೇರೆ ದಾರಿಯಿಲ್ಲ ಹೀಗಾಗಿ ಇವುಗಳನ್ನೆಲ್ಲಾ ಸಂಯೋಜಿಸಿ ಮಿಷನ್ ಬೇಡಿಕೆಗಳನ್ನು ಪೂರೈಸಲು ರಾಜಿ ಆಗಬೇಕು ನಮ್ಮ ದೇಶವು ಕೂಡ ಸಂವೇದಕಗಳನ್ನು ಇಂದು ಅಥವಾ ಮುಂದೆ ಉತ್ಪತ್ತಿ ಮಾಡುತ್ತದೆ ಎಂದು ಖಾತರಿಯಿದೆ ತುಂಬಾ ಪ್ರಯತ್ನಗಳು ನಡಿತಾ ಇದೆ ಹಾಗಾಗಿ ಈ ರೆಕ್ಕೆಯಿಂದ ಇಂಜಿನ್ ವರೆಗೆ ಮತ್ತು ಇದನ್ನು ಗಮನಿಸಿದಾಗ ಇದು ಒಂದು ಬೇರೆ ರೀತಿಯ ಲ್ಯಾಂಡಿಂಗ್ ಗೆರ ಆಗಿದ್ದು ಅದರ ಬೇಸ್ ನ ಅಗಲ ನಾವು ನೋಡಬೇಕಾಗಿದೆ ಏಕೆಂದರೆ ಇವೆರಡರ ಮಧ್ಯೆ ಎಷ್ಟು ಅಂತರವಿರಬೇಕು ಎನ್ನುವುದು ಕನ್ಸಿಪ್ಚುವಲ್ ವಿನ್ಯಾಸದಲ್ಲಿ ಬರುತ್ತದೆ ಈಗ ಆ ಬೇಸ್ ನ ಉದ್ದ ಕಡಿಮೆ ಇದ್ದಿದ್ದರೆ ಇದು ಭೂಮಿಗೆ ಸನಿಹ ಇರುತ್ತಿತ್ತು ಇದಕ್ಕೆ ಸ್ಥಿರತೆ ಕಡಿಮೆ ಇರುತ್ತಿತ್ತು ಇದು ಉರುಳಿ ಹೋಗುತ್ತಿತ್ತು ಈ ಎಲ್ಲಾ ಸಣ್ಣಪುಟ್ಟ ಮಾಹಿತಿಗಳನ್ನು ಪರಿಗಣಿಸಬೇಕಾಗಿದೆ ಹಾಗಂತ ನಮ್ಮ ಕೆಲಸ ಹೆಚ್ಚಿಗೆ ಮಾಡಿಕೊಳ್ಳಬಾರದು ಯಾಕೆಂದರೆ ನಮಗೆ ಇಷ್ಟ ವಿರುವುದನ್ನು ನಾವು ಮಾಡಬೇಕು ಅಲ್ಲವೇ ಸಮಾಧಾನದಿಂದ ನಾವು ಇದರ ಸಂಸ್ಲೇಷಣೆ ಕೂಡ ಮಾಡಬೇಕಾಗಿದೆ ಮತ್ತು ಇದು ಪಾಠದ USP ಆಗಿರುತ್ತದೆ ಈ ವಿಷಯದಲ್ಲಿ ನನ್ನ ಪಾಠ ತುಂಬಾ ನಿಧಾನವಾಗಿ ಸಾಗಲಿದೆ ಹಾಗೂ ನೀವು ಇದರ ಪ್ರತಿಯೊಂದು ಕ್ಷಣವನ್ನು ಸಂಪೂರ್ಣವಾಗಿ ಲಾಭದಾಯಕ ಮಾಡಿಕೊಳ್ಳಬೇಕು ನಾವು ಸದ್ಯದಲ್ಲಿರುವ ವಿನ್ಯಾಸದ ಬಗ್ಗೆ ವಿವರವಾಗಿ ಮೌಲಿಕರಿಸಿ ನೋಡೋಣ ಅದರ ನಂತರ ನೀವು ಆತ್ಮವಿಶ್ವಾಸದಿಂದ ನನಗೆ ಇಷ್ಟು ತಿಳಿದಿದೆ ಎಂದು ಹೇಳಬೇಕು ಹಾಗಾದರೆ ನಮ್ಮ ಮುಂದಿನ ಪಾಠವು ಕೊಠಡಿಯಲ್ಲಿ ನಡೆಸೋಣ ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತ ಹಾಗೆ ಮತ್ತೆ ಈ ಏರ್ಕ್ರಫ್ಟ್ ಡಿಸೈನ್ ವಿಷಯಕ್ಕೆ ಸ್ವಾಗತಿಸುತ್ತಿದ್ದೇನೆ